ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು ಅನ್ನು ಹೇಗೆ ಸ್ಥಾಪಿಸಬೇಕು ಎಂದು ಕಲಿತಿದ್ದೇವೆ ಮತ್ತು ಪೈಥಾನ್ನೊಂದಿಗೆ ಪ್ರಾರಂಭಿಸಿದ್ದೇವೆ ಉಬುಂಟು ಮತ್ತು ಪೈಥಾನ್ನಲ್ಲಿ ಪ್ಯಾಕೇಜ್ ನಿರ್ವಹಣೆಯ ಕುರಿತು ನಾವು ಕೆಲವು ಮೂಲಭೂತ ಅಂಶಗಳನ್ನು ಸಹ ನೋಡಿದ್ದೇವೆ ಈಗ ಈ ಟ್ಯುಟೋರಿಯಲ್ ನಲ್ಲಿ ಗ್ರಾಫ್ API ಅನ್ನು ಬಳಸಿಕೊಂಡು Facebook ನಿಂದ ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ಎಂಬುದನ್ನು ನಾವು ಕಲಿಯುತ್ತೇವೆ ನೀವು ಲಕ್ಷಾಂತರ ಸಾಮಾನ್ಯ Facebook ಬಳಕೆದಾರರಲ್ಲಿ ನೂರಾರು ಬಾರಿ ಫೇಸ್ಬುಕ್ ಅನ್ನು ಬ್ರೌಸ್ ಮಾಡಿರಬೇಕು ಆದರೆ ಈಗ ನಾವು ನಿಮಗೆ ಡೆವಲಪರ್ಗಳ ದೃಷ್ಟಿಕೋನದಿಂದ ಫೇಸ್ಬುಕ್ ಅನ್ನು ಪರಿಚಯಿಸುತ್ತೇವೆ ಅದು ನೀವು ಇಲ್ಲಿಯವರೆಗೆ ನೋಡಿದ್ದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ನಿಮ್ಮ ಬ್ರೌಸರ್ ತೆರೆಯಿರಿ ಮತ್ತು developers dot facebook dot com ಅನ್ನು ತೆರೆಯಿರಿ ನಿಮ್ಮ ಡೆವಲಪರ್ಗಳ ಪರವಾಗಿ ಫೇಸ್ಬುಕ್ ಏನು ಸಂಗ್ರಹಿಸಿದೆ ಎಂಬುದರ ಒಂದು ನೋಟವನ್ನು ನಾವು ನೋಡುತ್ತೇವೆ ಈಗ ಉಪಕರಣಗಳು ಮತ್ತು ಬೆಂಬಲವನ್ನು ಕ್ಲಿಕ್ ಮಾಡಿ ಮತ್ತು ಗ್ರಾಫ್ API ಎಕ್ಸ್ಪ್ಲೋರರ್ಗೆ ಹೋಗಿ ಸಹಜವಾಗಿ ನೀವು ಮೊದಲು ಲಾಗಿನ್ ಮಾಡಬೇಕಾಗುತ್ತದೆ ನೀವೆಲ್ಲರೂ Facebook ನಲ್ಲಿ ಖಾತೆಯನ್ನು ಹೊಂದಿರುವಿರಿ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಟ್ಯುಟೋರಿಯಲ್ ಅನ್ನು ಇಲ್ಲಿ ವಿರಾಮಗೊಳಿಸದಿದ್ದರೆ ಖಾತೆಯನ್ನು ರಚಿಸಿ ಮತ್ತು ನಂತರ ಮುಂದುವರಿಯಿರಿ ಆದ್ದರಿಂದ Facebook ಗ್ರಾಫ್ API ಎಕ್ಸ್ಪ್ಲೋರರ್ ಈ ರೀತಿ ಕಾಣುತ್ತದೆ ನೀವು ಇಲ್ಲಿ ಈ ಪಟ್ಟಿಯನ್ನು ಗಮನಿಸಿದರೆ ಅಕ್ಷರಗಳು ಮತ್ತು ಸಂಖ್ಯೆಗಳ ದೀರ್ಘವಾದ ರಾಂಡಮ್ ಆಗಿ ಕಾಣುವ ಸ್ಟ್ರಿಂಗ್ ಅನ್ನು ನೀವು ನೋಡುತ್ತೀರಿ ಇದನ್ನು ಪ್ರವೇಶ ಟೋಕನ್ ಎಂದು ಕರೆಯಲಾಗುತ್ತದೆ ಈಗ ಪ್ರವೇಶ ಟೋಕನ್ ನಿಮಗೆ ಫೇಸ್ಬುಕ್ API ನ ಬಾಗಿಲನ್ನು ತೆರೆಯುವ ಕೀಲಿಯಂತೆ ಹೆಚ್ಚು ತಾಂತ್ರಿಕ ಪರಿಭಾಷೆಯಲ್ಲಿ ಪ್ರವೇಶ ಟೋಕನ್ ಎಂಬುದು ತೆರೆದ ದೃಢೀಕರಣ ಅಥವಾ OAuth ಪ್ರೋಟೋಕಾಲ್ ಅನ್ನು ಬಳಸಿಕೊಂಡು ರಚಿಸಲಾದ ದೃಢೀಕರಣ ಸ್ಟ್ರಿಂಗ್ ಆಗಿದ್ದು ಬಳಕೆದಾರರ ದೃಢೀಕರಣವನ್ನು ಪರಿಶೀಲಿಸಲು ಮತ್ತು ಬಳಕೆದಾರರ ಗುರುತನ್ನು ನಿರ್ಧರಿಸಲು Facebook ಬಳಸುತ್ತದೆ ಈ ಜಾಗದಲ್ಲಿ ನಿಮಗೆ ಪ್ರವೇಶ ಟೋಕನ್ ಕಾಣಿಸದಿದ್ದರೆ ಬಲಭಾಗದಲ್ಲಿರುವ get access token ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು get user access token ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಚೆಕ್ ಬಾಕ್ಸ್ಗಳ ದೊಡ್ಡ ಪಟ್ಟಿಯನ್ನು ನೋಡುತ್ತೀರಿ ಈಗ ಈ ಪ್ರತಿಯೊಂದು ಚೆಕ್ ಬಾಕ್ಸ್ಗಳು ಫೇಸ್ಬುಕ್ಗೆ ನೀಡಲು ನೀವು ಆಯ್ಕೆಮಾಡಬಹುದಾದ ಅನುಮತಿಗೆ ಅನುಗುಣವಾಗಿರುತ್ತವೆ ಆದ್ದರಿಂದ ಇದೀಗ ಅವುಗಳಲ್ಲಿ ಯಾವುದಾದರೂ ಇಮೇಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಪ್ರವೇಶ ಟೋಕನ್ ಬಟನ್ ಕ್ಲಿಕ್ ಮಾಡಿ ಸದ್ಯಕ್ಕೆ ಈ ಅನುಮತಿಗಳು ಇತ್ಯಾದಿಗಳ ಬಗ್ಗೆ ಚಿಂತಿಸಬೇಡಿ ಈ ಎಲ್ಲಾ ಅನುಮತಿಗಳಿಗೆ ಸಂಬಂಧಿಸಿದ ವಿವರಗಳನ್ನು ನಾವು ನಂತರ ಟ್ಯುಟೋರಿಯಲ್ ನಲ್ಲಿ ಮರಳಿ ಪಡೆಯುತ್ತೇವೆ ಈ ಕ್ರಿಯೆಯು ನಿಮ್ಮ ಇಮೇಲ್ ವಿಳಾಸವನ್ನು ತಿಳಿದುಕೊಳ್ಳಲು ಫೇಸ್ಬುಕ್ ಅನ್ನು ಅನುಮತಿಸುತ್ತದೆ ಎಂದು ನಿಮಗೆ ತಿಳಿಸುವ ಸಂವಾದ ಪೆಟ್ಟಿಗೆ ಕಾಣಿಸಿಕೊಳ್ಳುತ್ತದೆ ಸರಿ ಕ್ಲಿಕ್ ಮಾಡಿ ಮತ್ತು ಪ್ರವೇಶ ಟೋಕನ್ ಬಾರ್ನಲ್ಲಿ ಪ್ರವೇಶ ಟೋಕನ್ ಕಾಣಿಸಿಕೊಳ್ಳುತ್ತದೆ ಈಗ ನೀವು ಇಲ್ಲಿ ಈ ಚಿಕ್ಕ ನೀಲಿ ವೃತ್ತದ ಮೇಲೆ ಕ್ಲಿಕ್ ಮಾಡಿದರೆ ಈ ಪ್ರವೇಶ ಟೋಕನ್ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀವು ನೋಡಬಹುದು ಈ ಟೋಕನ್ ಅನ್ನು ರಚಿಸಲು ಬಳಸಿದ ಅಪ್ಲಿಕೇಶನ್ ಅನ್ನು ನೀವು ನೋಡಬಹುದು ಅದು ಇಲ್ಲಿ ಗ್ರಾಫ್ API ಎಕ್ಸ್ಪ್ಲೋರರ್ ಅಪ್ಲಿಕೇಶನ್ ಹೇಳುತ್ತದೆ ಈಗ ನೀವು ಡೆವಲಪರ್ ಆಗಿ ಫೇಸ್ಬುಕ್ಗೆ ಪ್ರವೇಶಿಸಿದಾಗ ಇರುವ ಡೀಫಾಲ್ಟ್ ಅಪ್ಲಿಕೇಶನ್ ಆಗಿದೆ ಈಗ ಅಪ್ಲಿಕೇಶನ್ಗಳ ಈ ಪರಿಕಲ್ಪನೆಯು ಡೆವಲಪರ್ಗಳ ದೃಷ್ಟಿಕೋನದಿಂದ ನಿರ್ಣಾಯಕವಾಗಿದೆ ಗ್ರಾಫ್ API ಅನ್ನು ನಮೂದಿಸಲು ನಿಮಗೆ ಅಗತ್ಯವಿರುವ ಬಾಗಿಲು ಎಂದು ನೀವು ಅಪ್ಲಿಕೇಶನ್ ಅನ್ನು ಯೋಚಿಸಬಹುದು ಈಗ ಈ ಬಾಗಿಲಿನ ಕೀಲಿಯು ನಾವು ಮೊದಲೇ ಹೇಳಿದಂತೆ ಪ್ರವೇಶ ಟೋಕನ್ ಆಗಿದೆ ಆದ್ದರಿಂದ ಮೂಲಭೂತವಾಗಿ ಯಾವುದೇ ಪ್ರವೇಶ ಟೋಕನ್ ಅಥವಾ ಕೀಲಿಯು ಗ್ರಾಫ್ API ಗೆ ಕಾರಣವಾಗುವ ಅಪ್ಲಿಕೇಶನ್ ಅಥವಾ ಬಾಗಿಲಿಗೆ ಅನುರೂಪವಾಗಿದೆ ಪ್ರವೇಶ ಟೋಕನ್ ಆಗಿರುವ ಕೀ ಇಲ್ಲದೆ ನೀವು ಗ್ರಾಫ್ API ಅನ್ನು ನಮೂದಿಸಲು ಸಾಧ್ಯವಿಲ್ಲ ಮತ್ತು ಅಪ್ಲಿಕೇಶನ್ ಆಗಿರುವ ಬಾಗಿಲು ಇಲ್ಲದೆ ನೀವು ಕೀ ಅಥವಾ ಪ್ರವೇಶ ಟೋಕನ್ ಅನ್ನು ರಚಿಸಲು ಸಾಧ್ಯವಿಲ್ಲ ಈ ಟ್ಯುಟೋರಿಯಲ್ ನಲ್ಲಿ ನಾವು ನಮ್ಮದೇ ಆದ ಅಪ್ಲಿಕೇಶನ್ಗಳನ್ನು ಹೇಗೆ ರಚಿಸುವುದು ಎಂಬುದನ್ನು ನಂತರ ನೋಡೋಣ ಈಗ ಟೋಕನ್ಗೆ ಹಿಂತಿರುಗಿ ಈ ಟೋಕನ್ ಅನ್ನು ರಚಿಸಿದ ಬಳಕೆದಾರರ ಹೆಸರನ್ನು ಸಹ ನಾವು ನೋಡಬಹುದು ಅದು ಈ ಸಂದರ್ಭದಲ್ಲಿ ಟಾಮ್ ಆಗಿದೆ ಟೋಕನ್ ಇದೀಗ ಮಾನ್ಯವಾಗಿದೆ ಎಂದು ನೀವು ನೋಡುತ್ತೀರಿ ಮತ್ತು ಮುಕ್ತಾಯ ಸಮಯವು ಸುಮಾರು 1730 ಗಂಟೆಗಳು ಅಂದರೆ ಈಗಿನಿಂದ 2 ಗಂಟೆಗಳಿಗಿಂತ ಕಡಿಮೆ ಆದ್ದರಿಂದ 2 ಗಂಟೆಗಳ ನಂತರ ಈ ಪ್ರವೇಶ ಟೋಕನ್ ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾಗುತ್ತದೆ ಈಗ ಈ ಎಲ್ಲಾ ಮಾಹಿತಿಯು ಹೇಗಾದರೂ ಈ ದೀರ್ಘವಾದ ಯಾದೃಚ್ಛಿಕವಾಗಿ ಕಾಣುವ ಸ್ಟ್ರಿಂಗ್ನಲ್ಲಿ ಹುದುಗಿದೆ ಈಗ ನಾವು API ನಿಂದ ಕೆಲವು ಡೇಟಾವನ್ನು ಬಳಸಲು ಮತ್ತು ಹೊರತೆಗೆಯಲು ಈ ಪ್ರವೇಶ ಟೋಕನ್ ಅನ್ನು ಹಾಕೋಣ ಕ್ವೆರಿ ಫೀಲ್ಡ್ ಈ me ಕ್ವೆಶ್ಚನ್ ಮಾರ್ಕ್ ಕ್ಷೇತ್ರಗಳನ್ನು ಹೊಂದಿದೆ ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ ಇಲ್ಲಿ ಐಡಿ ಅಲ್ಪವಿರಾಮ ಹೆಸರಿಗೆ ಸಮಾನವಾಗಿದೆ ಆದ್ದರಿಂದ ಕೇವಲ ಒತ್ತಿ ಸಲ್ಲಿಸಿ ಮತ್ತು ನೀವು ಕೇಳಿದ ಎರಡು ಕ್ಷೇತ್ರಗಳೊಂದಿಗೆ API ಪ್ರತಿಕ್ರಿಯಿಸುವುದನ್ನು ನೀವು ನೋಡುತ್ತೀರಿ ಪ್ರಶ್ನೆಯಲ್ಲಿ ನಾವು ಹೊಂದಿದ್ದ ನನ್ನ ಭಾಗವು ಪ್ರಸ್ತುತ ದೃಢೀಕರಿಸುವ ಬಳಕೆದಾರರಾಗಿರುವ ನನಗೆ ಐಡಿ ಮತ್ತು ಹೆಸರಿನ ಕ್ಷೇತ್ರಗಳನ್ನು ಹಿಂತಿರುಗಿಸಬೇಕಾಗಿದೆ ಎಂದು API ಗೆ ಹೇಳುತ್ತದೆ ಈಗ ನೀವು API ನಿಂದ ಹೊರತೆಗೆಯಬಹುದಾದ ಇತರ ವಿಷಯಗಳ ಲೋಡ್ಗಳಿವೆ ಈ ಹುಡುಕಾಟ ಪ್ರದೇಶದ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರಾರಂಭಿಸಲು ನೀವು ಪಟ್ಟಿಯನ್ನು ನೋಡುತ್ತೀರಿ ಆದ್ದರಿಂದ ನಾವು ಶಿಕ್ಷಣ ಜನ್ಮದಿನವನ್ನು ಆಯ್ಕೆ ಮಾಡೋಣ ಮತ್ತು ಇಮೇಲ್ ಅನ್ನು ಹೇಳೋಣ ಮತ್ತು ಮತ್ತೊಮ್ಮೆ ಸಲ್ಲಿಸು ಕ್ಲಿಕ್ ಮಾಡಿ ಆದ್ದರಿಂದ ಇದು ಡೀಬಗ್ ದೋಷಗಳ ಗುಂಪನ್ನು ಎಸೆಯುತ್ತದೆ ಆದ್ದರಿಂದ ನೀವು ಸ್ವಲ್ಪ ಸಮಯದ ಹಿಂದೆ ಅನುಮತಿಗಳನ್ನು ನೆನಪಿಸಿಕೊಂಡರೆ ಜನ್ಮದಿನ ಮತ್ತು ಅದರ ಶಿಕ್ಷಣ ಕ್ಷೇತ್ರಗಳಿಗೆ ಪ್ರವೇಶವನ್ನು ಪಡೆಯಲು ನಾವು ಈ ಅಪ್ಲಿಕೇಶನ್ಗೆ ಅನುಮತಿಯನ್ನು ನೀಡಿಲ್ಲ ಆದ್ದರಿಂದ API ನಿಂದ ಈ ಕ್ಷೇತ್ರಗಳನ್ನು ಪಡೆಯಲು ಪ್ರವೇಶ ಟೋಕನ್ಗೆ ಹಿಂತಿರುಗಿ ಮತ್ತೆ ಪಡೆಯಿರಿ ಬಳಕೆದಾರ ಪ್ರವೇಶ ಟೋಕನ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ಬಾರಿ ನೀವು ವಿನಂತಿಸಿದ 3 ಕ್ಷೇತ್ರಗಳನ್ನು ಪರಿಶೀಲಿಸಿ ಇಮೇಲ್ ಬಳಕೆದಾರ ಶಿಕ್ಷಣ ಇತಿಹಾಸ ಮತ್ತು ಬಳಕೆದಾರರ ಜನ್ಮದಿನ ಮತ್ತು ಪ್ರವೇಶ ಟೋಕನ್ ಪಡೆಯಿರಿ ಕ್ಲಿಕ್ ಮಾಡಿ ಈಗ ನೀವು ಇದೀಗ ಪರಿಶೀಲಿಸಿದ ಈ ಎಲ್ಲಾ ಕ್ಷೇತ್ರಗಳಿಗೆ ಈ ಅಪ್ಲಿಕೇಶನ್ ಪ್ರವೇಶವನ್ನು ಹೊಂದಲು ನೀವು ಬಯಸುತ್ತೀರಾ ಎಂದು ಕೇಳುವ ಈ ಸಂವಾದ ಪೆಟ್ಟಿಗೆಯನ್ನು ನೀವು ನೋಡುತ್ತೀರಿ FarmVille ಅಥವಾ ಕ್ಯಾಂಡಿ ಕ್ರಷ್ ಅಥವಾ ಯಾವುದೇ ಇತರ ಅಪ್ಲಿಕೇಶನ್ಗಿಂತ ಮೊದಲು ನೀವು ಫೇಸ್ಬುಕ್ನಲ್ಲಿ ಯಾವುದೇ ಅಪ್ಲಿಕೇಶನ್ ಅನ್ನು ಬಳಸಿದ್ದರೆ ಈ ನಿಖರವಾದ ಸಂವಾದ ಪೆಟ್ಟಿಗೆಯು ಬಹುಶಃ ವಿಭಿನ್ನ ಅನುಮತಿಗಳೊಂದಿಗೆ ಗೋಚರಿಸುವುದನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಎಲ್ಲಾ Facebook ಅಪ್ಲಿಕೇಶನ್ಗಳು ಬಳಕೆದಾರರಿಂದ ಅನುಮತಿಗಳನ್ನು ವಿನಂತಿಸುವ ಪ್ರಮಾಣಿತ ಮಾರ್ಗವಾಗಿದೆ ಆದ್ದರಿಂದ ಸರಿ ಕ್ಲಿಕ್ ಮಾಡಿ ಮತ್ತೊಮ್ಮೆ ಸಲ್ಲಿಸು ಕ್ಲಿಕ್ ಮಾಡಿ ಮತ್ತು ಆ ಡೀಬಗ್ ಸಂದೇಶಗಳು ಹೋಗಿರುವುದನ್ನು ನೀವು ನೋಡುತ್ತೀರಿ ಮತ್ತು ನೀವು ಕೇಳಿದ ಮಾಹಿತಿಯನ್ನು ನೀವು ಹೊಂದಿದ್ದೀರಿ ಈ ಬಳಕೆದಾರರಿಗೆ ಪ್ರೊಫೈಲ್ನಲ್ಲಿ ಯಾವುದೇ ಶಿಕ್ಷಣ ಇತಿಹಾಸ ಲಭ್ಯವಿಲ್ಲದ ಕಾರಣ ಇಲ್ಲಿ ಯಾವುದೇ ಶಿಕ್ಷಣವಿಲ್ಲ ಆದ್ದರಿಂದ ಈ ಬಳಕೆದಾರರ ಬಗ್ಗೆ ಕೆಲವು ಹೆಚ್ಚಿನ ವಿವರಗಳನ್ನು ನೋಡೋಣ ಸ್ನೇಹಿತರು ಫೋಟೋಗಳು ಮತ್ತು ಸಲ್ಲಿಸು ಕ್ಲಿಕ್ ಮಾಡಿ ಮತ್ತೆ ಅನುಮತಿಗಳಿಗಾಗಿ ಅದೇ ಡೀಬಗ್ ಸಂದೇಶಗಳು ಪ್ರವೇಶ ಟೋಕನ್ ಬಟನ್ಗೆ ಹಿಂತಿರುಗಿ ಬಳಕೆದಾರರ ಫೋಟೋಗಳು ಮತ್ತು ಬಳಕೆದಾರ ಸ್ನೇಹಿತರನ್ನು ಆಯ್ಕೆಮಾಡಿ ಪ್ರವೇಶ ಟೋಕನ್ ಪಡೆಯಿರಿ ಸರಿ ಸಲ್ಲಿಸು ಮತ್ತು ನೀವು ಅಲ್ಲಿಗೆ ಹೋಗುವಾಗ ಒಬ್ಬ ಸ್ನೇಹಿತ ಮಾತ್ರ ಬರುತ್ತಾನೆ ಆದರೆ ಒಟ್ಟು ಎಣಿಕೆ 6 ಎಂದು ಹೇಳುವುದನ್ನು ಗಮನಿಸಿ ಈ ಡೀಬಗ್ ಸಂದೇಶವು ಈ ವ್ಯತ್ಯಾಸಕ್ಕೆ ವಿವರಣೆಯನ್ನು ನೀಡುತ್ತದೆ ಆದ್ದರಿಂದ ಈ ಗ್ರಾಫ್ API ಎಕ್ಸ್ಪ್ಲೋರರ್ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಿದ ಅಥವಾ ಬಳಸಿದ API ಮೂಲಕ ಆ ಸ್ನೇಹಿತರನ್ನು ಮಾತ್ರ ಹಿಂತಿರುಗಿಸಲಾಗುತ್ತದೆ ಎಂದು ಅದು ಹೇಳುತ್ತದೆ ಆದ್ದರಿಂದ ಇದರರ್ಥ ಫಲಿತಾಂಶದಲ್ಲಿ ಕಾಣಿಸಿಕೊಂಡ ಈ ಒಬ್ಬ ಸ್ನೇಹಿತ ಗ್ರಾಫ್ API ಎಕ್ಸ್ಪ್ಲೋರರ್ ಅನ್ನು ಬಳಸಿದ್ದಾನೆ ಆದರೆ ಇತರ 5 ಬಳಸಿಲ್ಲ ಫೇಸ್ಬುಕ್ ಕಳೆದ ವರ್ಷದವರೆಗೆ ಎಲ್ಲಾ ಸ್ನೇಹಿತರ ವಿವರಗಳನ್ನು ಹಿಂತಿರುಗಿಸಿದೆ ಆದರೆ ಕೆಲವು ಬಳಕೆದಾರರು ಎತ್ತಿರುವ ಬಹು ಗೌಪ್ಯತೆಯ ಸಮಸ್ಯೆಗಳಿಂದಾಗಿ ಅವರು ಅದನ್ನು ಮಾಡುವುದನ್ನು ನಿಲ್ಲಿಸಿದರು ಹೇಗಾದರೂ ಈಗ ಈ ಬಳಕೆದಾರರು ಮಾಡಿದ ಪೋಸ್ಟ್ಗಳನ್ನು ನೋಡೋಣ ಕ್ವೆರಿ ಏರಿಯಾಗೆ ಹೋಗಿ ಅಸ್ತಿತ್ವದಲ್ಲಿರುವ ಪ್ರಶ್ನೆಯನ್ನು ತೆಗೆದುಹಾಕಿ ಮತ್ತು ಕೇವಲ ಮಿ ಸ್ಲಾಶ್ ಪೋಸ್ಟ್ಗಳನ್ನು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ಮತ್ತೆ ಅದೇ ನಿಯಮ ಆದ್ದರಿಂದ ನಾವು ಬಳಕೆದಾರ ಅಂಡರ್ಸ್ಕೋರ್ ಪೋಸ್ಟ್ ಅನುಮತಿಗಳನ್ನು ಪಡೆಯೋಣ ಮತ್ತು ಅಲ್ಲಿಗೆ ಹೋಗಿ ಆದ್ದರಿಂದ ಬಳಕೆದಾರರು ಮೇ 8 2013 ರಂದು ತಮ್ಮ ಪ್ರೊಫೈಲ್ ಚಿತ್ರವನ್ನು ನವೀಕರಿಸಿರುವುದನ್ನು ನಾವು ನೋಡುತ್ತೇವೆ ಈಗ ನೀವು ಇಲ್ಲಿ ಗಮನಿಸಿದರೆ ಈ ಭಾಗವು V 2 6 ಎಂದು ಹೇಳುತ್ತದೆ ಇದು ನಾವು ಪ್ರಸ್ತುತ ಬಳಸುತ್ತಿರುವ API ಯ ಇತ್ತೀಚಿನ ಆವೃತ್ತಿ 2 6 ಆಗಿದೆ ಆದ್ದರಿಂದ Facebook ನಿಯಮಿತವಾಗಿ ಪ್ರತಿ ಕೆಲವು ತಿಂಗಳಿಗೊಮ್ಮೆ ಗ್ರಾಫ್ API ನ ಹೊಸ ಆವೃತ್ತಿಗಳನ್ನು ಹೊರಹಾಕುತ್ತದೆ ಮತ್ತು ಕಾಲಾನಂತರದಲ್ಲಿ ಹಳೆಯದನ್ನು ತೊಡೆದುಹಾಕುತ್ತದೆ ಸದ್ಯಕ್ಕೆ ಇವುಗಳು ಲಭ್ಯವಿರುವ ಆವೃತ್ತಿಗಳಾಗಿವೆ ಈಗ ಈ ಪ್ರಸ್ತುತ ಆವೃತ್ತಿ 2 6 ಮತ್ತು ಲಭ್ಯವಿರುವ ಹಳೆಯ ಆವೃತ್ತಿಯ ನಡುವಿನ ವ್ಯತ್ಯಾಸವೇನೆಂದು ಪರಿಶೀಲಿಸೋಣ ಅದು 2 0 ಸರಿ ಈಗ ಡ್ರಾಪ್ ಡೌನ್ನಿಂದ 2 0 ಅನ್ನು ಆಯ್ಕೆ ಮಾಡಿ ಮತ್ತು ಸಲ್ಲಿಸು ಒತ್ತಿರಿ ಮತ್ತು ಹೆಚ್ಚಿನ ಹೆಚ್ಚುವರಿ ಮಾಹಿತಿಯು ಕಾಣಿಸಿಕೊಳ್ಳುವುದನ್ನು ನೀವು ನೋಡುತ್ತೀರಿ ನಾವು ಇನ್ನೂ ಪೋಸ್ಟ್ಗಳನ್ನು ನೋಡುತ್ತಿದ್ದೇವೆ ಆದರೆ ಈಗ ಪೋಸ್ಟ್ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಿದೆ ಚಿತ್ರಗಳ ಲಿಂಕ್ನಂತೆ ಟ್ಯಾಗ್ಗಳು ಪೋಸ್ಟ್ಗಾಗಿ ಗೌಪ್ಯತೆ ಸೆಟ್ಟಿಂಗ್ಗಳು ಇಲ್ಲಿ ಫೋಟೋವಾಗಿರುವ ಪೋಸ್ಟ್ನ ಪ್ರಕಾರ ಮತ್ತು ಇತರ ಹಲವು ವಿಷಯಗಳು ಇದು ಎಲ್ಲಾ ಪೋಸ್ಟ್ಗಳಿಗೆ ಒಂದೇ ಮಟ್ಟದ ವಿವರವಾಗಿದೆ ಈಗ ನೀವು ಇತ್ತೀಚಿನ ಆವೃತ್ತಿ 2 6 ಗೆ ಹಿಂತಿರುಗಿದರೆ ಈ ಎಲ್ಲಾ ಕ್ಷೇತ್ರಗಳು ಇನ್ನೂ ಲಭ್ಯವಿರುವುದನ್ನು ನೀವು ಗಮನಿಸಬಹುದು ಆದರೆ ಡೀಫಾಲ್ಟ್ ವಿನಂತಿಯಿಂದ ಈ ಕ್ಷೇತ್ರಗಳನ್ನು ಹಿಂತಿರುಗಿಸಲಾಗುವುದಿಲ್ಲ ಎಂದು ನೀವು ಸ್ಪಷ್ಟವಾಗಿ ವಿನಂತಿಸಬೇಕಾಗುತ್ತದೆ ಆದ್ದರಿಂದ ನೀವು ಇಷ್ಟಗಳನ್ನು ಆಯ್ಕೆಮಾಡಿ ಕ್ರಿಯೆಗಳನ್ನು ಹೇಳೋಣ ಮತ್ತು ಸಲ್ಲಿಸು ಕ್ಲಿಕ್ ಮಾಡಿ ಮತ್ತು ನೀವು ಈ ಕ್ಷೇತ್ರಗಳನ್ನು ಪಡೆಯಬಹುದು ಆದ್ದರಿಂದ ಎಲ್ಲಾ ಬಳಕೆದಾರರ ಪೋಸ್ಟ್ಗಳಲ್ಲಿ 0 ಇಷ್ಟಗಳು ಇದ್ದಂತೆ ತೋರುತ್ತಿದೆ ಹಾಗಾಗಿ ಅವರು ಕಾಣಿಸಿಕೊಳ್ಳುತ್ತಿಲ್ಲ ಅವರ ಐಡಿಯನ್ನು ಬಳಸಿಕೊಂಡು ನೀವು ವೈಯಕ್ತಿಕ ಪೋಸ್ಟ್ ಅನ್ನು ಸಹ ನೋಡಬಹುದು Facebook ನಲ್ಲಿ ಯಾವುದೇ ಬಳಕೆದಾರರು ಮಾಡಿದ ಪ್ರತಿಯೊಂದು ಪೋಸ್ಟ್ಗಳಿಗೆ ಈ ಐಡಿ ಅನನ್ಯವಾಗಿದೆ ಆದ್ದರಿಂದ ನೀವು ಐಡಿ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಈ ಪೋಸ್ಟ್ ಅನ್ನು ಪಡೆಯುತ್ತೀರಿ ನೀವು ಆವೃತ್ತಿ 2 0 ಅನ್ನು ಬಳಸಿದರೆ ಮತ್ತೊಮ್ಮೆ ನೀವು ಹೆಚ್ಚಿನ ವಿವರಗಳನ್ನು ಪಡೆಯಬಹುದು ಈಗ ಗ್ರಾಫ್ API ಡೇಟಾವನ್ನು json ಫಾರ್ಮ್ಯಾಟ್ನಲ್ಲಿ ಹಿಂತಿರುಗಿಸುತ್ತದೆ ಇದು ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ಸಂಕೇತ ಸ್ವರೂಪವಾಗಿದ್ದು ಬಹು ಕರ್ಲಿ ಬ್ರಾಕೆಟ್ಗಳು ಮತ್ತು ಸ್ಕ್ವೇರ್ ಬ್ರಾಕೆಟ್ಗಳನ್ನು ಒಳಗೊಂಡಿರುತ್ತದೆ ಈ json ಸ್ವರೂಪವನ್ನು ಕೆಲವೊಮ್ಮೆ ಓದಲು ಕಷ್ಟವಾಗಬಹುದು ಆದ್ದರಿಂದ ಓದಲು ಮತ್ತು ಅರ್ಥಮಾಡಿಕೊಳ್ಳಲು ಸುಲಭವಾಗಿಸಲು ಈ ಸಂಪೂರ್ಣ ಪ್ರತಿಕ್ರಿಯೆಯನ್ನು ನಕಲಿಸಿ ಮತ್ತು ಡೇಟಾದ ಸಂಪೂರ್ಣ ಸ್ವರೂಪವನ್ನು ನಾಶಪಡಿಸುವ ಪ್ರಾರಂಭ ಅಥವಾ ಅಂತ್ಯದ ಬ್ರಾಕೆಟ್ಗಳನ್ನು ನೀವು ತಪ್ಪಿಸಿಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ನೀವು ಇದನ್ನು ಆಯ್ಕೆ ಮಾಡಿ ಅದನ್ನು ನಕಲಿಸಿ ಮತ್ತು ನಾವು ಈಗ json ವೀಕ್ಷಕ ಎಂಬ ಉಪಕರಣವನ್ನು ಬಳಸಿಕೊಂಡು ಹೆಚ್ಚು ಓದಬಹುದಾದ ಸ್ವರೂಪದಲ್ಲಿ ಈ ಡೇಟಾವನ್ನು ನೋಡುತ್ತೇವೆ ಇಂತಹ ಹಲವಾರು ಉಪಕರಣಗಳು ಆನ್ಲೈನ್ನಲ್ಲಿ ಉಚಿತವಾಗಿ ಲಭ್ಯವಿದೆ ನಾವು ಬಳಸುತ್ತಿರುವುದು json viewer dot stack dot hu ಆದ್ದರಿಂದ ನೀವು ನಕಲಿಸಿದ ಈ ಡೇಟಾವನ್ನು ಅಂಟಿಸಿ ವೀಕ್ಷಕರ ಟ್ಯಾಬ್ಗೆ ಹೋಗಿ ಮತ್ತು ನೀವು ಅದೇ ಡೇಟಾವನ್ನು ನೋಡಬಹುದು ಆದರೆ ಇದು ಅರ್ಥಮಾಡಿಕೊಳ್ಳಲು ಹೆಚ್ಚು ಸುಲಭ ಮತ್ತು ಓದಲು ಸುಲಭವಾಗಿದೆ ಅವುಗಳೊಳಗಿನ ಡೇಟಾವನ್ನು ವೀಕ್ಷಿಸಲು ನೀವು ಸುಲಭವಾಗಿ ಬ್ರಾಕೆಟ್ಗಳನ್ನು ತೆರೆಯಬಹುದು ಮತ್ತು ಮುಚ್ಚಬಹುದು ಇದು ಜೀವನವನ್ನು ತುಂಬಾ ಸುಲಭಗೊಳಿಸುತ್ತದೆ ಈಗ ನೀವು ಫೇಸ್ಬುಕ್ನಲ್ಲಿ ಬಳಕೆದಾರರು ಪುಟಗಳು ಗುಂಪುಗಳು ಈವೆಂಟ್ಗಳು ಇತ್ಯಾದಿಗಳನ್ನು ಹುಡುಕಲು ಗ್ರಾಫ್ API ಅನ್ನು ಬಳಸಿಕೊಂಡು ಹುಡುಕಾಟ ಕಾರ್ಯಾಚರಣೆಗಳನ್ನು ಮಾಡಬಹುದು ಆದರೆ ಹುಡುಕಾಟವು ಗೌಪ್ಯತೆ ಸೆಟ್ಟಿಂಗ್ಗಳನ್ನು ಸಾರ್ವಜನಿಕವಾಗಿ ಹೊಂದಿಸಿರುವ ಫಲಿತಾಂಶಗಳನ್ನು ಮಾತ್ರ ನೀಡುತ್ತದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಹುಡುಕಾಟ ಪ್ರಶ್ನೆಯು ಕನಿಷ್ಟ ಎರಡು ಪ್ಯಾರಾಮೀಟರ್ಗಳನ್ನು ಹೊಂದಿದೆ ಒಂದು ಪ್ರಶ್ನೆ ಪ್ಯಾರಾಮೀಟರ್ q nptel ಮತ್ತು ಟೈಪ್ ಪ್ಯಾರಾಮೀಟರ್ ಅನ್ನು ಹುಡುಕಲು ಅನುಮತಿಸುತ್ತದೆ ಮತ್ತು ಇದು API ಗೆ ಯಾವ ರೀತಿಯ ಫಲಿತಾಂಶಗಳನ್ನು ನೋಡಬೇಕೆಂದು ತಿಳಿಸುತ್ತದೆ ಆದ್ದರಿಂದ ನಾವು ಪುಟವನ್ನು ಹೇಳೋಣ ಆದ್ದರಿಂದ ನಾವು ಮೂಲಭೂತವಾಗಿ nptel ಹೆಸರಿನ Facebook ಪುಟಗಳನ್ನು ಹುಡುಕುತ್ತಿದ್ದೇವೆ ಆದ್ದರಿಂದ ನಾವು ಅವರ ಹೆಸರಿನಲ್ಲಿ nptel ನೊಂದಿಗೆ ಪುಟಗಳ ಸಂಪೂರ್ಣ ಪಟ್ಟಿಯನ್ನು ಪಡೆದುಕೊಂಡಿದ್ದೇವೆ ನೋಡಿ ಈಗ nptel ಹೆಸರಿನ ಗುಂಪುಗಳನ್ನು ನೋಡೋಣ ಆದ್ದರಿಂದ ನೀವು ಪ್ರಕಾರವನ್ನು ಗುಂಪು ಎಂದು ಬದಲಾಯಿಸಿ ಎಂಟರ್ ಒತ್ತಿರಿ ಮತ್ತು ಅವರ ಹೆಸರಿನಲ್ಲಿ nptel ನೊಂದಿಗೆ ಗುಂಪುಗಳ ಗುಂಪೇ ಇದೆ ಈ ಗುಂಪುಗಳಲ್ಲಿ ಕೆಲವು ಮುಚ್ಚಿರುವುದನ್ನು ನೀವು ನೋಡಬಹುದು ಮತ್ತು ಅವುಗಳಲ್ಲಿ ಕೆಲವು ತೆರೆದಿರುತ್ತವೆ ಈಗ ಘಟನೆಗಳನ್ನು ನೋಡೋಣ ಆದ್ದರಿಂದ ಪ್ರಕಾರವು ಈವೆಂಟ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದೀಗ nptel ಹೆಸರಿನಲ್ಲಿ ಯಾವುದೇ Facebook ಈವೆಂಟ್ಗಳಿಲ್ಲ ಆದ್ದರಿಂದ ಗ್ರಾಫ್ API ನೊಂದಿಗೆ ನೀವು ಏನು ಮಾಡಬಹುದು ಎಂಬುದನ್ನು ತಿಳಿಯಲು ನೀವು ಉಲ್ಲೇಖಿಸಬಹುದಾದ ಈ ಸಂಪೂರ್ಣ ದಾಖಲಾತಿಗಳನ್ನು Facebook ಒದಗಿಸುತ್ತದೆ ಡಾಕ್ಸ್ಗೆ ಹೋಗಿ ಮತ್ತು ಗ್ರಾಫ್ API ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದುದನ್ನು ನೀವು ದಸ್ತಾವೇಜನ್ನು ಹುಡುಕಬಹುದು ಉದಾಹರಣೆಗೆ ನಾವು ಈಗಷ್ಟೇ nptel ಪುಟಗಳನ್ನು ಹುಡುಕಲು ಬಳಸಿದ ಹುಡುಕಾಟ ಪ್ರಶ್ನೆಯಲ್ಲಿ ಸಹಾಯಕ್ಕಾಗಿ ನೋಡೋಣ ಆದ್ದರಿಂದ ಈ ವಿಭಾಗವು ಗ್ರಾಫ್ API ಹುಡುಕಾಟವನ್ನು ಹೇಗೆ ಬಳಸುವುದು ಎಂಬುದನ್ನು ತೋರಿಸುತ್ತದೆ ನಾವು ಇದನ್ನು ನಿಖರವಾಗಿ ಹೇಗೆ ಮಾಡಿದ್ದೇವೆ ಹುಡುಕಾಟ ಪ್ರಶ್ನಾರ್ಥಕ ಚಿಹ್ನೆ q ಪ್ರಶ್ನೆಗೆ ಸಮಾನವಾಗಿರುತ್ತದೆ ಮತ್ತು ಪ್ರಕಾರವು ವಸ್ತು ಪ್ರಕಾರಕ್ಕೆ ಸಮಾನವಾಗಿರುತ್ತದೆ ನೀವು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದರೆ ನೀವು ಹುಡುಕಬಹುದಾದ ವಿವಿಧ ರೀತಿಯ ವಸ್ತುಗಳನ್ನು ನೀವು ನೋಡಬಹುದು ಬಳಕೆದಾರರು ಪುಟಗಳು ಘಟನೆಗಳು ಗುಂಪುಗಳು ಸ್ಥಳಗಳು ಇತ್ಯಾದಿ ಆದ್ದರಿಂದ ಈಗ ನಾವು ಗ್ರಾಫ್ API ಗೆ ಹಿಂತಿರುಗೋಣ ಈಗ ನಾವು nptel ಹೆಸರಿನ ಪುಟಗಳನ್ನು ಹುಡುಕಿದಾಗ ಹುಡುಕಾಟ ಫಲಿತಾಂಶಗಳನ್ನು ನೋಡುವ ಮೂಲಕ ತೋರಿಸುವ ಪುಟಗಳ ಬಗ್ಗೆ ಏನನ್ನೂ ಹೇಳುವುದು ಅಸಾಧ್ಯ ಆದ್ದರಿಂದ ನಾವು ಈ ಪುಟಗಳನ್ನು ಒಂದೊಂದಾಗಿ ಹಸ್ತಚಾಲಿತವಾಗಿ ನೋಡೋಣ ಮೊದಲ ಹುಡುಕಾಟ ಫಲಿತಾಂಶದ ಐಡಿ ಕ್ಷೇತ್ರದ ಮೇಲೆ ಕ್ಲಿಕ್ ಮಾಡಿ ಈ ಐಡಿಯನ್ನು ನಕಲಿಸಿ ಮತ್ತು ಫೇಸ್ಬುಕ್ ಡಾಟ್ ಕಾಮ್ ಅನ್ನು ತೆರೆಯಿರಿ ಹೊಸ ಟ್ಯಾಬ್ನಲ್ಲಿ ಈ ಐಡಿಯನ್ನು ಸ್ಲ್ಯಾಷ್ ಮಾಡಿ ಇದು ಈ ಐಡಿಗೆ ಅನುಗುಣವಾದ ನಿಜವಾದ ಫೇಸ್ಬುಕ್ ಪುಟವನ್ನು ತೆರೆಯುತ್ತದೆ ಈಗ ನೀವು ಗಮನಿಸಿದರೆ ಇದು ಯಾವುದೇ ಪೋಸ್ಟ್ಗಳಿಲ್ಲದ ಖಾಲಿ ಪುಟವಾಗಿದೆ ಯಾವುದೇ ನೈಜ ಮಾಹಿತಿ ಇಲ್ಲ ಇಷ್ಟಗಳಿಲ್ಲ ಆದ್ದರಿಂದ ಇದು ಖಂಡಿತವಾಗಿಯೂ ನಿಜವಾದ nptel ಪುಟವಲ್ಲ ಆದ್ದರಿಂದ ಈಗ ನಾವು ಮುಂದಿನ ಫಲಿತಾಂಶವನ್ನು ನೋಡೋಣ ಅದೇ ಪ್ರಕ್ರಿಯೆ ಮುಂದಿನ ಫಲಿತಾಂಶದ ಐಡಿ ಮೇಲೆ ಕ್ಲಿಕ್ ಮಾಡಿ ಈ ಐಡಿಯನ್ನು ನಕಲಿಸಿ ಮತ್ತು ಹೊಸ ಟ್ಯಾಬ್ನಲ್ಲಿ ಫೇಸ್ಬುಕ್ ಡಾಟ್ ಕಾಮ್ ಸ್ಲಾಶ್ ಐಡಿ ತೆರೆಯಿರಿ ಆದ್ದರಿಂದ ಇದು ನಿಜವಾದ nptel ಪುಟದಂತೆ ಕಾಣುತ್ತದೆ ಇದು 5 ರಂದು 4 9 ರೇಟ್ ಆಗಿದೆ ಸುಮಾರು 10000 ಇಷ್ಟಗಳು ಇದು ಸಂದೇಶಗಳಿಗೆ ಬಹಳ ಸ್ಪಂದಿಸುತ್ತದೆ ಎಂದು ವಿವರಣೆಗಳು ಹೇಳುತ್ತವೆ ಆದ್ದರಿಂದ ಈಗ ನಾವು API ಅನ್ನು ಬಳಸಿಕೊಂಡು ಈ ಪುಟದಿಂದ ಡೇಟಾವನ್ನು ಹೊರತೆಗೆಯಲು ಪ್ರಯತ್ನಿಸೋಣ ನಾವು ಕ್ಷೇತ್ರವನ್ನು ಪಡೆಯಲು ಪ್ರಯತ್ನಿಸೋಣ ಮತ್ತು ಪುಟದ ವರ್ಗವನ್ನು ಹೇಳೋಣ ನಂತರ ಪ್ರಸ್ತುತ ಸ್ಥಳ ವಿವರಣೆ ಬಳಕೆದಾರಹೆಸರು ಮತ್ತು ಪರಿಶೀಲನೆ ಸ್ಥಿತಿ ಮತ್ತು ಅಲ್ಲಿ ನೀವು ಪುಟವನ್ನು ಪರಿಶೀಲಿಸಲಾಗಿಲ್ಲ ಮತ್ತು ನಾವು ವಿನಂತಿಸಿದ ಎಲ್ಲಾ ಇತರ ಮಾಹಿತಿಯ ಗುಂಪನ್ನು ನೋಡುತ್ತೀರಿ ಈಗ ನಾವು ಕೆಲವು ನಿಮಿಷಗಳ ಹಿಂದೆ ಮಾಡಿದಂತೆ API ನ ಆವೃತ್ತಿ 2 0 ಗೆ ಬದಲಾಯಿಸೋಣ ಮತ್ತು ಪುಟಕ್ಕೆ ಎಲ್ಲಾ ಮಾಹಿತಿಯು ಏನು ಲಭ್ಯವಿದೆ ಎಂಬುದನ್ನು ನೋಡೋಣ ಈಗ ಡ್ರಾಪ್ಡೌನ್ನಿಂದ 2 0 ಅನ್ನು ಆಯ್ಕೆ ಮಾಡಿ ಈ ಕ್ಷೇತ್ರಗಳನ್ನು ತೆಗೆದುಹಾಕಿ ಮತ್ತು ಸಲ್ಲಿಸು ಕ್ಲಿಕ್ ಮಾಡಿ ಮತ್ತು ಇದನ್ನು ನೋಡಿ ನೀವು ವರ್ಗ ಚೆಕ್ ಇನ್ಗಳು ಪುಟದ ಕವರ್ ಚಿತ್ರದ ವಿವರಗಳು ತೆರೆಯುವ ಮತ್ತು ಮುಚ್ಚುವ ಸಮಯಗಳು ಅಕ್ಷಾಂಶ ಮತ್ತು ರೇಖಾಂಶದೊಂದಿಗೆ ಸ್ಥಳ ಫೋನ್ ಸಂಖ್ಯೆ ಈ ಪುಟವನ್ನು ಇಷ್ಟಪಟ್ಟ ಜನರ ಸಂಖ್ಯೆ ಮತ್ತು ಹೀಗೆ ಈಗ ನೀವು ಪುಟ ಫೀಡ್ ಅನ್ನು ಸಹ ಪಡೆಯಬಹುದು ಅಂದರೆ ನೀವು ಅದನ್ನು ತೆರೆದಾಗ ಪುಟದಲ್ಲಿ ಗೋಚರಿಸುವ ಎಲ್ಲಾ ಪೋಸ್ಟ್ಗಳು ಪ್ರಶ್ನೆ ಪಟ್ಟಿಯಲ್ಲಿ ಪುಟದ ಐಡಿ ನಂತರ ಸ್ಲಾಶ್ ಫೀಡ್ ಅನ್ನು ಸೇರಿಸಿ ಮತ್ತು ಎಂಟರ್ ಒತ್ತಿರಿ ಆದ್ದರಿಂದ ಈ nptel ಪುಟದಲ್ಲಿ ಪುಟವು ಮಾಡಿದ ಎಲ್ಲಾ ಪೋಸ್ಟ್ಗಳ ಪಟ್ಟಿಯನ್ನು ಮತ್ತು ಯಾವುದೇ ಇತರ Facebook ಬಳಕೆದಾರರು ಅಥವಾ ಪುಟಗಳು ಮಾಡಿದ ಎಲ್ಲಾ ಪೋಸ್ಟ್ಗಳನ್ನು ನೀವು ಇಲ್ಲಿ ನೋಡುತ್ತೀರಿ ಇದು ಸಾಮಾನ್ಯವಾಗಿ ಹಿಮ್ಮುಖ ಕಾಲಾನುಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂದರೆ ತೀರಾ ಇತ್ತೀಚಿನ ಪೋಸ್ಟ್ಗಳು ಮೊದಲು ಬರುತ್ತವೆ ಮೊದಲ ಇತ್ತೀಚಿನ ಪೋಸ್ಟ್ ಆಂಡ್ರಾಯ್ಡ್ ಕೌಶಲ್ಯಗಳು ಮತ್ತು ಗೂಗಲ್ ಇಂಡಿಯಾ ಪ್ರಾರಂಭಿಸಿದ ಪ್ರಮಾಣೀಕರಣ ಕಾರ್ಯಕ್ರಮದ ಬಗ್ಗೆ ಹೇಳುತ್ತದೆ ಪುಟದಲ್ಲಿರುವ ವಿಷಯವೇ ಎಂದು ನೀವು ಪರಿಶೀಲಿಸಬಹುದು ನಾವು ಪುಟಕ್ಕೆ ಹಿಂತಿರುಗಿ ನೋಡೋಣ ಆದ್ದರಿಂದ ಈ ಮೊದಲ ಪೋಸ್ಟ್ ವಾಸ್ತವವಾಗಿ ಪಿನ್ ಮಾಡಿದ ಪೋಸ್ಟ್ ಆಗಿದೆ ಪುಟ ನಿರ್ವಾಹಕರು ನಿರ್ದಿಷ್ಟ ಪೋಸ್ಟ್ ಅನ್ನು ಪಿನ್ ಮಾಡಬಹುದು ಅವರು ಮೇಲ್ಭಾಗದಲ್ಲಿರುವ ಪುಟಕ್ಕೆ ಭೇಟಿ ನೀಡಿದಾಗ ಪ್ರತಿಯೊಬ್ಬರೂ ನೋಡಬೇಕೆಂದು ಅವರು ಬಯಸುತ್ತಾರೆ ಆದರೆ ನೀವು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದರೆ ಉಳಿದ ಪೋಸ್ಟ್ಗಳನ್ನು ಇತ್ತೀಚಿನ ಮೊದಲ ಕ್ರಮದಲ್ಲಿ ನೀವು ನೋಡುತ್ತೀರಿ ಆದ್ದರಿಂದ ಇಲ್ಲಿ ನಾವು API Android ಕೌಶಲ್ಯ ಮತ್ತು ಪ್ರಮಾಣೀಕರಣ ಕಾರ್ಯಕ್ರಮದ ಪೋಸ್ಟ್ನಲ್ಲಿ ನೋಡಿದ ಅದೇ ಪೋಸ್ಟ್ ಆಗಿದೆ ಆದ್ದರಿಂದ API ನಿಂದಲೇ ಅದನ್ನು 12 ಬಾರಿ ಹಂಚಿಕೊಳ್ಳಲಾಗಿದೆ ಎಂದು ನೀವು ನೋಡಬಹುದು ಈ ಪೋಸ್ಟ್ ಅನ್ನು ಇಷ್ಟಪಟ್ಟ ಜನರ ಸಂಪೂರ್ಣ ಪಟ್ಟಿ ಇದೆ ಮತ್ತು ಸಾಮಾನ್ಯ ಪಠ್ಯ ಮತ್ತು ಟ್ಯಾಗ್ಗಳು ಮತ್ತು ಕಾಮೆಂಟ್ಗಳಲ್ಲಿ ಇಷ್ಟಗಳು ಇತ್ಯಾದಿಗಳೊಂದಿಗೆ ಈ ಪೋಸ್ಟ್ನಲ್ಲಿ ಕಾಮೆಂಟ್ ಮಾಡಿದ ಜನರ ಸಂಪೂರ್ಣ ಪಟ್ಟಿಯೂ ಇದೆ ಆದ್ದರಿಂದ ಐಡಿ ಕ್ಲಿಕ್ ಮಾಡುವ ಮೂಲಕ ನಾವು ವೈಯಕ್ತಿಕ ಹುಡುಕಾಟ ಫಲಿತಾಂಶಗಳನ್ನು ವೀಕ್ಷಿಸಬಹುದು ಎಂದು ನಾವು ನೋಡಿದಂತೆಯೇ ಪೋಸ್ಟ್ನ ಐಡಿಯನ್ನು ಕ್ಲಿಕ್ ಮಾಡುವ ಮೂಲಕ ನಾವು ವೈಯಕ್ತಿಕ ಪೋಸ್ಟ್ಗಳನ್ನು ಸಹ ವೀಕ್ಷಿಸಬಹುದು ಈಗ ಪುಟಗಳು ಮತ್ತು ಗುಂಪುಗಳು ಇತ್ಯಾದಿಗಳು ಸಂಖ್ಯಾ ಐಡಿಯನ್ನು ಹೊಂದಿರುವಾಗ ಪೋಸ್ಟ್ಗಳು ಐಡಿಗಳಿಗೆ ಬಂದಾಗ ಸ್ವಲ್ಪ ವಿಭಿನ್ನ ಸ್ವರೂಪವನ್ನು ಅನುಸರಿಸುತ್ತವೆ ಫೇಸ್ಬುಕ್ನಲ್ಲಿನ ಪ್ರತಿ ಪೋಸ್ಟ್ನ ಐಡಿಯು ಫಾರ್ಮ್ಯಾಟ್ ಯೂಸರ್ ಐಡಿ ಅಂಡರ್ಸ್ಕೋರ್ ಪೋಸ್ಟ್ ಐಡಿಯನ್ನು ಹೊಂದಿದೆ ಅಲ್ಲಿ ಯೂಸರ್ ಐಡಿ ಈ ಪೋಸ್ಟ್ ಅನ್ನು ರಚಿಸಿದ ಬಳಕೆದಾರರ ಐಡಿಯಾಗಿದೆ ಆದ್ದರಿಂದ ಇಲ್ಲಿ ಅಂಡರ್ಸ್ಕೋರ್ನ ಮೊದಲಿನ ಸಂಖ್ಯೆಯು NPTEL ನ ಪುಟ ಐಡಿ ಮತ್ತು ಅಂಡರ್ಸ್ಕೋರ್ನ ನಂತರದ ಸಂಖ್ಯೆಯು ಪೋಸ್ಟ್ಗೆ ಅನುರೂಪವಾಗಿದೆ ನೀವು ಈ ಎರಡನ್ನೂ ಸಂಯೋಜಿಸಬಹುದು ಮತ್ತು ನೀವು ಸಂಪೂರ್ಣ ಪೋಸ್ಟ್ ಐಡಿಯನ್ನು ಪಡೆಯುತ್ತೀರಿ ಈಗ ಫೇಸ್ಬುಕ್ ಇತ್ತೀಚೆಗೆ ಪೋಸ್ಟ್ಗಾಗಿ ಪ್ರತಿಕ್ರಿಯೆಗಳನ್ನು ಪ್ರಾರಂಭಿಸಿದೆ ಇದು ಪೋಸ್ಟ್ ಅನ್ನು ಇಷ್ಟಪಡುವುದರ ಜೊತೆಗೆ ಬಳಕೆದಾರರಿಗೆ ಸಂತೋಷ ಕೋಪ ಪ್ರೀತಿ ಇತ್ಯಾದಿಗಳಂತಹ ಪ್ರತಿಕ್ರಿಯೆಗಳನ್ನು ತೋರಿಸಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ನೀವು ಈ ಪೋಸ್ಟ್ ಅನ್ನು ಮತ್ತೊಮ್ಮೆ ನೋಡಿದರೆ ಈ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ ಒಟ್ಟು 28 ಜನರಿದ್ದಾರೆ ಮತ್ತು ಒಬ್ಬರು ಈ ಪೋಸ್ಟ್ ಅನ್ನು ಇಷ್ಟಪಟ್ಟಿದ್ದಾರೆ ಈಗ API ಯ ಆವೃತ್ತಿ 2 6 ನೊಂದಿಗೆ API ಗಳಲ್ಲಿಯೂ ಈ ಪ್ರತಿಕ್ರಿಯೆಗಳನ್ನು ಪಡೆಯಲು ಸಾಧ್ಯವಿದೆ ಆವೃತ್ತಿ 2 6 ಆಯ್ಕೆಮಾಡಿ ಮತ್ತು ಟೈಪ್ ಮಾಡಿ ಕ್ವೆರಿ ಬಾರ್ನಲ್ಲಿ ಪೋಸ್ಟ್ ಐಡಿ ನಂತರ ಪ್ರತಿಕ್ರಿಯೆಯನ್ನು ಸ್ಲಾಶ್ ಮಾಡಿ ಆದ್ದರಿಂದ ಇದು ಪ್ರತಿಕ್ರಿಯೆಯ ಪ್ರಕಾರದೊಂದಿಗೆ ಈ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ ಎಲ್ಲ ಜನರ ಪಟ್ಟಿಯನ್ನು ಹಿಂತಿರುಗಿಸುತ್ತದೆ ನಿರ್ದಿಷ್ಟ ಪ್ರತಿಕ್ರಿಯೆಯ ಆಧಾರದ ಮೇಲೆ ನೀವು ಈ ಫಲಿತಾಂಶಗಳನ್ನು ಫಿಲ್ಟರ್ ಮಾಡಬಹುದು ಆದ್ದರಿಂದ ಈ ಪೋಸ್ಟ್ ಅನ್ನು ಇಷ್ಟಪಟ್ಟ ಜನರ ಪಟ್ಟಿಯನ್ನು ಮಾತ್ರ ನಾವು ಬಯಸುತ್ತೇವೆ ಎಂದು ಹೇಳೋಣ ನೀವು ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಪ್ರಕಾರ ಪ್ರೀತಿಗೆ ಸಮಾನ ಎಂದು ಸೇರಿಸಿ ಮತ್ತು ಎಂಟರ್ ಒತ್ತಿರಿ ಆದ್ದರಿಂದ ಇದು ಕೇಸ್ ಸೆನ್ಸಿಟಿವ್ ಆಗಿ ಕಾಣುತ್ತದೆ ಆದ್ದರಿಂದ ನಾವು L O V E ಅನ್ನು ಕ್ಯಾಪ್ಗಳಲ್ಲಿ ಟೈಪ್ ಮಾಡುತ್ತೇವೆ ಮತ್ತು ಅಲ್ಲಿ ನೀವು ನೋಡುತ್ತೀರಿ API ನಿಮಗೆ ಈ ಪೋಸ್ಟ್ ಅನ್ನು ಇಷ್ಟಪಟ್ಟ ಒಬ್ಬ ವ್ಯಕ್ತಿಯನ್ನು ನೀಡುತ್ತದೆ ಈ ಬಳಕೆದಾರರ ಹೆಸರು ಧಮು ಸ್ನೈಪರ್ ನೀವು ಫೇಸ್ಬುಕ್ ಪುಟದಲ್ಲಿನ ಪೋಸ್ಟ್ಗೆ ಹಿಂತಿರುಗಿ ಮತ್ತು ಪರಿಶೀಲಿಸಬಹುದು ಆದ್ದರಿಂದ ಇದು ಇಲ್ಲಿಯೂ ಅದೇ ಹೆಸರನ್ನು ತೋರಿಸುತ್ತದೆ ಈಗ ಗ್ರಾಫ್ API ನಲ್ಲಿ ಪೇಜಿಂಗ್ ಪರಿಕಲ್ಪನೆ ಇದೆ ಅದನ್ನು ನಾವು ನೋಡಿಲ್ಲ ಆದ್ದರಿಂದ ನೀವು API ಗೆ ಪ್ರಶ್ನೆಯನ್ನು ಮಾಡಿದಾಗ ಫಲಿತಾಂಶಗಳ ಸಂಖ್ಯೆ 25 ಕ್ಕಿಂತ ಹೆಚ್ಚಿದ್ದರೆ API ಬಹು ಪುಟಗಳಲ್ಲಿ ಪ್ರತಿಕ್ರಿಯೆಯನ್ನು ನೀಡುತ್ತದೆ ನೀವು ಫಲಿತಾಂಶಗಳ ಕೆಳಭಾಗಕ್ಕೆ ಸ್ಕ್ರಾಲ್ ಮಾಡಿದರೆ ಹಿಂದಿನ ಮತ್ತು ಮುಂದಿನ ಫಲಿತಾಂಶಗಳ URL ಗಳನ್ನು ಹೊಂದಿರುವ ಪ್ರತಿಕ್ರಿಯೆಯಲ್ಲಿ ನೀವು ಈ ಪೇಜಿಂಗ್ ವಸ್ತುವನ್ನು ನೋಡಬಹುದು ಮತ್ತು ನೀವು ಈ URL ಅನ್ನು ಎಚ್ಚರಿಕೆಯಿಂದ ನೋಡಿದರೆ ಡೀಫಾಲ್ಟ್ ಆಗಿ 25 ಗೆ ಹೊಂದಿಸಲಾದ ಮಿತಿ ನಿಯತಾಂಕವನ್ನು ನೀವು ಕಾಣಬಹುದು ಈಗ ನೀವು ಈ URL ಅನ್ನು ಕ್ಲಿಕ್ ಮಾಡಿದಾಗ ನೀವು ಮುಂದಿನ 25 ಫಲಿತಾಂಶಗಳನ್ನು ಪಡೆಯುತ್ತೀರಿ ಈ ಸಂದರ್ಭದಲ್ಲಿ NPTEL ಪುಟದಲ್ಲಿ ಮುಂದಿನ 25 ಪೋಸ್ಟ್ಗಳು ಮತ್ತೆ ಕೆಳಕ್ಕೆ ಸ್ಕ್ರಾಲ್ ಮಾಡಿ ಮತ್ತು ಇದು ಮತ್ತೆ ಮುಂದಿನದು ಈ URL ಪ್ರತಿ ಪುಟದಲ್ಲಿ ಅಪ್ಡೇಟ್ ಆಗುತ್ತಿರುತ್ತದೆ ಮತ್ತು ಎಲ್ಲಾ ಫಲಿತಾಂಶಗಳನ್ನು ಪಡೆಯುವವರೆಗೆ ಮತ್ತೆ ಮತ್ತೆ ತೋರಿಸುತ್ತಲೇ ಇರುತ್ತದೆ ಒಂದೇ ಪ್ರಶ್ನೆಯಲ್ಲಿ ನೀವು ಹೆಚ್ಚಿನ ಸಂಖ್ಯೆಯ ಫಲಿತಾಂಶಗಳನ್ನು ಪಡೆಯಲು ಬಯಸಿದರೆ ನೀವು ಈ ಮಿತಿ ನಿಯತಾಂಕವನ್ನು ಹಸ್ತಚಾಲಿತವಾಗಿ ಬದಲಾಯಿಸಬಹುದು ಆದ್ದರಿಂದ ನಾವು ಈ ನಿಯತಾಂಕವನ್ನು 100 ಗೆ ಬದಲಾಯಿಸೋಣ ಮತ್ತು ಸಲ್ಲಿಸು ಕ್ಲಿಕ್ ಮಾಡಿ ಈಗ ನೀವು ಕೆಳಗೆ ಸ್ಕ್ರಾಲ್ ಮಾಡಿದರೆ ಫಲಿತಾಂಶಗಳ ಸಂಖ್ಯೆಯು ಬಹಳಷ್ಟು ಹೆಚ್ಚಾಗಿದೆ ಎಂದು ನೀವು ಗಮನಿಸಬಹುದು ನಾವು ಕೆಳಕ್ಕೆ ಸ್ಕ್ರಾಲ್ ಮಾಡೋಣ ಆದ್ದರಿಂದ ಮತ್ತೆ ಮುಂದಿನದು ಇದೆ ಆದರೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮುಂದಿನ ಪುಟವು ಖಾಲಿ ಉಳಿದಿರುವ ಯಾವುದೇ ಫಲಿತಾಂಶಗಳಿಲ್ಲ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈಗ NPTEL ಪುಟಗಳ ಫೀಡ್ನಲ್ಲಿನ ಒಟ್ಟು ಪೋಸ್ಟ್ಗಳ ಸಂಖ್ಯೆ 100 ಅಥವಾ ಅದಕ್ಕಿಂತ ಕಡಿಮೆ ಎಂದು ನಿಮಗೆ ತಿಳಿದಿದೆ ಅವರು ಹೆಚ್ಚು ಇದ್ದರೆ ಅವರು ಈ ಮುಂದಿನ ಪುಟದಲ್ಲಿ ತೋರಿಸಲಾಗಿದೆ ಆದ್ದರಿಂದ ಎಷ್ಟು ಪೋಸ್ಟ್ಗಳಿವೆ ಎಂಬುದನ್ನು ನಿಖರವಾಗಿ ನೋಡಲು ಪ್ರಯತ್ನಿಸೋಣ ಇದನ್ನು ಮಾಡಲು ಸುಲಭವಾದ ಮಾರ್ಗವೆಂದರೆ ಈ ಸಂಪೂರ್ಣ ಪ್ರತಿಕ್ರಿಯೆಯನ್ನು ನಕಲಿಸುವುದು ಮತ್ತು ಅದನ್ನು ನಾವು ಕೆಲವು ನಿಮಿಷಗಳ ಹಿಂದೆ ನೋಡಿದ json ವೀಕ್ಷಕ ಉಪಕರಣದಲ್ಲಿ ಹಾಕುವುದು ಆದ್ದರಿಂದ ನೀವು ಈ ಸಂಪೂರ್ಣ ಪ್ರತಿಕ್ರಿಯೆಯನ್ನು ಆಯ್ಕೆ ಮಾಡಿ ಈ json ವೀಕ್ಷಕದಲ್ಲಿ ಅದನ್ನು ನಕಲಿಸಿ ಮತ್ತು ಅಂಟಿಸಿ ವೀಕ್ಷಕರ ಟ್ಯಾಬ್ಗೆ ಹೋಗಿ ಈಗ ಈ ಡೇಟಾ ವಸ್ತುವನ್ನು ವಿಸ್ತರಿಸಿ ಆದ್ದರಿಂದ ಇದು 0 ರಿಂದ ಪ್ರಾರಂಭವಾಗುತ್ತದೆ ಮತ್ತು 64 ರವರೆಗೆ ಹೋಗುತ್ತದೆ ಅಂದರೆ ಈ ಪುಟದಿಂದ ಒಟ್ಟು 65 ಸಾರ್ವಜನಿಕ ಪೋಸ್ಟ್ಗಳಿವೆ API ಸಾರ್ವಜನಿಕ ಡೇಟಾವನ್ನು ಮಾತ್ರ ಹಿಂದಿರುಗಿಸುತ್ತದೆ ಎಂಬುದನ್ನು ನೆನಪಿಡಿ ಆದ್ದರಿಂದ ಗೌಪ್ಯತೆ ಸೆಟ್ಟಿಂಗ್ ಸಾರ್ವಜನಿಕವಾಗಿಲ್ಲದಿರುವಲ್ಲಿ ಪುಟವು ಪೋಸ್ಟ್ ಮಾಡಿದ್ದರೆ ಅದು ಫಲಿತಾಂಶಗಳಲ್ಲಿ ತೋರಿಸುವುದಿಲ್ಲ ಆದ್ದರಿಂದ ನೀವು ಕೊನೆಯ ಪೋಸ್ಟ್ ಆಬ್ಜೆಕ್ಟ್ ಅನ್ನು ವಿಸ್ತರಿಸಿದರೆ ಇದು ಫೆಬ್ರವರಿ 28 2015 ರಂದು ಈ ಪುಟದಿಂದ ಮಾಡಿದ ಮೊದಲ ಸಾರ್ವಜನಿಕ ಪೋಸ್ಟ್ ಆಗಿದೆ ಬೆಚ್ಚಗಿನ ಶುಭಾಶಯಗಳನ್ನು ಹೇಳುವ ಮೂಲಕ NPTEL ಅಧಿಕೃತ ಫೇಸ್ಬುಕ್ ಪುಟವನ್ನು ಹೊಂದಿದೆ ಇತ್ಯಾದಿ ಆದರೆ ಈ ಪುಟವು ಪರಿಶೀಲಿಸಿದ ಪುಟವಲ್ಲ ಎಂದು ನಾವು ಮೊದಲೇ ನೋಡಿದ್ದೇವೆ ಆದ್ದರಿಂದ ಇದು ನಿಜವಾಗಿಯೂ ನಿಜವಾದ ನೈಜ NPTEL ಪುಟವಾಗಿದೆ ಎಂದು ಖಚಿತಪಡಿಸಲು ಯಾವುದೇ ಮಾರ್ಗವಿಲ್ಲ ಆದ್ದರಿಂದ ಈಗ ನಾವು ಗ್ರಾಫ್ API ಯ ಕೆಲವು ಮೂಲಭೂತ ಅಂಶಗಳನ್ನು ನೋಡಿದ್ದೇವೆ API ನಲ್ಲಿ ನೀವು ಮಾಡಬಹುದಾದ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ನಾವು ಅನ್ವೇಷಿಸಿದ್ದೇವೆ API ಹಿಂತಿರುಗಿಸುವ ಪ್ರತಿಕ್ರಿಯೆಗಳ ಸ್ವರೂಪ ಇತ್ಯಾದಿ ಮುಂದಿನ ವೀಡಿಯೊದಲ್ಲಿ ಅಪ್ಲಿಕೇಶನ್ ಅನ್ನು ರಚಿಸುವುದು ಪ್ರವೇಶ ಟೋಕನ್ಗಳನ್ನು ವಿಸ್ತರಿಸುವುದು ಪೈಥಾನ್ ಇತ್ಯಾದಿಗಳನ್ನು ಬಳಸಿಕೊಂಡು ಪ್ರೋಗ್ರಾಮಿಕ್ ಆಗಿ ಡೇಟಾವನ್ನು ಸಂಗ್ರಹಿಸುವುದು ಮುಂತಾದ API ನೊಂದಿಗೆ ಇನ್ನೂ ಕೆಲವು ಸುಧಾರಿತ ಕಾರ್ಯಾಚರಣೆಗಳನ್ನು ಮಾಡಲು ನಾವು ಕಲಿಯುತ್ತೇವೆ